ಆದ್ದರಿಂದ ಮರಳಿ ಸ್ವಾಗತ ಇದು ಅವಿಭಾಜ್ಯ ಕಲನಶಾಸ್ತ್ರ ಡಬಲ್ ಇಂಟಿಗ್ರಲ್ಗಳ ಉಪನ್ಯಾಸ ಸಂಖ್ಯೆ 29 ಆಗಿದೆ ಮತ್ತು ನಿರ್ದಿಷ್ಟವಾಗಿ ನಾವು ಈ ಉಪನ್ಯಾಸದಲ್ಲಿ ಏಕೀಕರಣದ ಕ್ರಮವನ್ನು ಬದಲಾಯಿಸುವತ್ತ ಗಮನ ಹರಿಸುತ್ತೇವೆ ಆದ್ದರಿಂದ ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳುವುದಕ್ಕಾಗಿ ನಾವು ಕೆಲವು ಸರಳ ಜ್ಯಾಮಿತಿಯನ್ನು ನೋಡಿದ್ದೇವೆ ಮತ್ತು ಉದಾಹರಣೆಗೆ ನೀವು f ಕ್ರಿಯೆಯ ಆಯತಾಕಾರದ ಡೊಮೇನ್ ಅನ್ನು ತೆಗೆದುಕೊಂಡರೆ ಈ ಅವಿಭಾಜ್ಯ ಡಬಲ್ ಇಂಟಿಗ್ರಲ್ ಏಕ ಅವಿಭಾಜ್ಯಗಳನ್ನು ಪುನರಾವರ್ತಿಸುವ ಮೂಲಕ ನಾವು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ನಾವು ಈ ಕಾರ್ಯವನ್ನು ಈ dx ಮೇಲೆ ಸಂಯೋಜಿಸಬಹುದು ಮತ್ತು x ಗೆ ಮಿತಿ a ನಿಂದ b ಗೆ ಹೋಗುತ್ತದೆ ಆದ್ದರಿಂದ ಮೊದಲು x ಗೆ ಸಂಬಂಧಿಸಿದಂತೆ ಏಕ ಅವಿಭಾಜ್ಯತೆಯನ್ನು ಮೌಲ್ಯಮಾಪನ ಮಾಡಿ ಮತ್ತು ಇದು y ನ ಕಾರ್ಯವಾಗಿರುತ್ತದೆ ಇದನ್ನು ಸಂಯೋಜಿಸಬಹುದು ಮತ್ತು y ಗೆ ಸಂಬಂಧಿಸಿದಂತೆ ಎರಡನೆಯ ಹಂತ ಆದ್ದರಿಂದ y ನ ಮಿತಿಗಳು c ನಿಂದ d ವರೆಗೆ ಇರುತ್ತದೆ ನಾವು ಕ್ರಮವನ್ನು ಬದಲಾಯಿಸಬಹುದು ಇಲ್ಲಿ ನಾವು ಮೊದಲು y ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬಹುದು ಅಲ್ಲಿ y ನ ಮಿತಿಗಳು c ನಿಂದ d ಗೆ ಹೋಗುತ್ತವೆ ತದನಂತರ ಕೊನೆಯಲ್ಲಿ ನಾವು x ಗೆ ಸಂಬಂಧಿಸಿದಂತೆ ಏಕ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬಹುದು ಮತ್ತು ಮಿತಿಯು ಆ ಸಂದರ್ಭದಲ್ಲಿ a ನಿಂದ b ಗೆ ಆಗಿರುತ್ತದೆ ನಾವು ಬೇರೆ ಕೆಲವು ಡೊಮೇನ್ಗಳನ್ನು ಸಹ ನೋಡಿದ್ದೇವೆ ಆದ್ದರಿಂದ ಉದಾಹರಣೆಗೆ ಈ ಡೊಮೇನ್ y ನ ದಿಕ್ಕಿನಲ್ಲಿ v 1 ಮತ್ತು v 2 ಕ್ರಿಯೆಯಿಂದ ಪರಿಮಿತಿ ಹೊಂದಿದೆ ಮತ್ತು y ನ ದಿಕ್ಕಿನಲ್ಲಿ ನಾವು x ನಿಂದ ಈ ಸ್ಥಿರ ಮಿತಿಗಳನ್ನು a ಗೆ x ಗೆ ಸಮನಾಗಿರುತ್ತದೆ b ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ನಾವು ಮೊದಲು ಸಂಯೋಜಿಸುವ ಸಾಧ್ಯತೆಯಿದೆ ಅಥವಾ ಅದು ಅನುಕೂಲಕರವಾಗಿದೆ ಅಥವಾ ಮೊದಲು y ನ ದಿಕ್ಕಿನಲ್ಲಿ ಸಂಯೋಜಿಸುವುದು ಸುಲಭ ಮತ್ತು y ನ ಮಿತಿಯು v 1 ನಿಂದ ಈ v 2 ಗೆ ಇರುತ್ತದೆ ತದನಂತರ x ನ ಮಿತಿಗೆ ನಾವು b ಗೆ ಹೊಂದಿರುತ್ತೇವೆ

ಆದ್ದರಿಂದ ಈ ಸಂದರ್ಭದಲ್ಲಿ ಈ ಡಬಲ್ ಅವಿಭಾಜ್ಯವು ಮೊದಲು ಆಂತರಿಕವಾಗಿರುತ್ತದೆ ಆದ್ದರಿಂದ y ಗೆ ಸಂಬಂಧಿಸಿದಂತೆ ನಾನು ಹೇಳಿದಂತೆ ಮಿತಿಗಳು v 1 ನಿಂದ ಈ v 2 ಗೆ ಇರುತ್ತವೆ ಮತ್ತು ನಂತರ ಅಥವಾ ಕೊನೆಯಲ್ಲಿ ನಾವು ಇದನ್ನು x ಗೆ ಸಂಬಂಧಿಸಿದಂತೆ ಸಂಯೋಜಿಸಬಹುದು x ಗೆ ಮಿತಿಗಳು a ನಿಂದ b ವರೆಗೆ ಇರುತ್ತದೆ ಅಥವಾ ನಾವು ಈ ಡೊಮೇನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಏಕೀಕರಣವನ್ನು ಪರಿಗಣಿಸಬೇಕಾಗಿದೆ ಏಕೆಂದರೆ x ಗೆ ಈ ವೇರಿಯಬಲ್ ಮಿತಿಗಳನ್ನು ಹೊಂದಿಸುವುದು ಸುಲಭವಾಗಿದೆ ಆದ್ದರಿಂದ x ನ ಮಿತಿ v 1 ನಿಂದ v 1 ವರೆಗೆ ಇರುತ್ತದೆ ಮತ್ತು ನಂತರ ಎರಡನೇ ಹಂತದಲ್ಲಿ ನಾವು y ಗೆ ಸಂಬಂಧಿಸಿದಂತೆ ಏಕೀಕರಣವನ್ನು ಮಾಡುತ್ತೇವೆ ಆದ್ದರಿಂದ ಇಲ್ಲಿ ನಾವು x ಗೆ ಸಂಬಂಧಿಸಿದಂತೆ ಈ ಅವಿಭಾಜ್ಯವನ್ನು ಒಳಗೊಳ್ಳುತ್ತೇವೆ ಮಿತಿಗಳು v 1 ನಿಂದ v 1 ಮತ್ತು ಹೊರಭಾಗವು c ನಿಂದ d ಗೆ ಮಿತಿಗಳನ್ನು ಹೊಂದಿರುತ್ತದೆ

ನಾವು ಆಯತಾಕಾರದ ಡೊಮೇನ್ ಹೊಂದಿರುವಾಗ ನಾವು ನೋಡಿದ ಈ ಸರಳ ಪ್ರಕರಣಗಳಿಗೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ತುಂಬಾ ಸುಲಭ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡುತ್ತೇವೆಯೇ ಅಥವಾ y ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡುತ್ತೇವೆಯೇ ಎಂಬುದು ಅಪ್ರಸ್ತುತ ಆದರೆ ನಾವು ಅಂತಹ ಡೊಮೇನ್ಗಳನ್ನು ಹೊಂದಿರುವಾಗ ಈ ಚಿತ್ರದಲ್ಲಿ ಅಥವಾ ಇನ್ನೊಂದರಲ್ಲಿ ನಾವು ಯಾವುದನ್ನು ಅನುಕೂಲಕರವೆಂದು ನೋಡಬೇಕು ಆದ್ದರಿಂದ ಮೊದಲನೆಯದರಲ್ಲಿ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಸಂಯೋಜಿಸಬೇಕು ಎರಡನೆಯ ಸಂದರ್ಭದಲ್ಲಿ ಮೊದಲು x ಗೆ ಸಂಬಂಧಿಸಿದಂತೆ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಸಂಯೋಜಿಸಲು ಹೆಚ್ಚು ಅನುಕೂಲಕರವಾಗಿದೆ ಆದ್ದರಿಂದ ಇದು ನಾವು ಇಲ್ಲಿ ಆದೇಶದ ಅನುಕೂಲತೆಯನ್ನು ನೋಡುವಂತಹ ಒಂದು ಸನ್ನಿವೇಶವಾಗಿದೆ ಆದರೆ y ಗೆ ಸಂಬಂಧಿಸಿದಂತೆ ಯಾವ ಅವಿಭಾಜ್ಯವು ಸುಲಭ ಅಥವಾ ಸಾಧ್ಯ ಅಥವಾ ಅನುಕೂಲಕರವಾಗಿದೆಯೆ ಅಥವಾ ಮೊದಲು x ಗೆ ಸಂಬಂಧಿಸಿದಂತೆ ಸಮಗ್ರವಾಗಿರುವುದನ್ನು ಅವಲಂಬಿಸಿ ಇತರ ಕಾರಣಗಳಿವೆ ಆದ್ದರಿಂದ ಅದು ಈಗ ಇಲ್ಲಿ ಚರ್ಚೆಯಾಗಲಿದೆ ಉದಾಹರಣೆಗೆ ನಾವು ಹೊಂದಿದ್ದೇವೆ ನಾವು ಆದೇಶವನ್ನು ಏಕೆ ಬದಲಾಯಿಸುತ್ತೇವೆ ಎಂಬ ಪ್ರಶ್ನೆ ಇಲ್ಲಿದೆ ಈ ಉದಾಹರಣೆಯಿಂದ ಸ್ಪಷ್ಟವಾಗಿ ಕಂಡುಬರುವ ಒಂದು ಕಾರಣ ಗೆ ಸಂಬಂಧಿಸಿದಂತೆ ನಾವು ಈ ಅವಿಭಾಜ್ಯ ಆಂತರಿಕ ಅನ್ನು ಹೊಂದಿದ್ದೇವೆ ಮತ್ತು x ಗೆ ಮಿತಿಗಳು y ನಿಂದ a ಗೆ ಹೋಗುತ್ತವೆ ಆದ್ದರಿಂದ x ಗೆ y ಗೆ x ಗೆ ಸಮಾನವಾಗಿರುತ್ತದೆ ಅದು ಆಂತರಿಕ ಅವಿಭಾಜ್ಯದ ಮಿತಿಯಾಗಿದೆ ಮತ್ತು ಹೊರಭಾಗಕ್ಕೆ ನಾವು y ಅನ್ನು 0 ರಿಂದ y ಗೆ ಸಮಾನವಾಗಿರುತ್ತದೆ a ಗೆ ಸಮಾನವಾಗಿರುತ್ತದೆ ಕೊಟ್ಟಿರುವ ಕ್ರಮದಲ್ಲಿ ಮೊದಲು x ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಸಂಯೋಜಿಸಿದರೆ ನಾವು ಏನನ್ನು ಬೇರ್ಪಡಿಸುತ್ತೇವೆ ಎಂಬ ಪ್ರಶ್ನೆ ಈಗ ಇದೆ ಇಂಟಿಗ್ರಾಂಡ್ನಲ್ಲಿ 12 ರಂತೆ ನಾವು ಇಲ್ಲಿ ಪರಿಗಣಿಸಬೇಕು ಮತ್ತು ನಂತರ ನಾವು ಅನ್ನು ಹೊಂದಿದ್ದೇವೆ ಇದು ನಮ್ಮ ಸಂಯೋಜನೆ ತದನಂತರ ನಾವು ಇಲ್ಲಿ x ಗೆ y ನಿಂದ a ಗೆ ಮತ್ತು y ಗೆ 0 ರಿಂದ a ಗೆ dx dy ಅನ್ನು ಹೊಂದಿದ್ದೇವೆ x ಗೆ ಸಂಬಂಧಿಸಿದಂತೆ ಇದು ಲಾಗರಿಥಮಿಕ್ ಕಾರ್ಯಗಳಾಗಿರುತ್ತದೆ ನಾವು ಇದರೊಂದಿಗೆ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು x ಗೆ y ನಿಂದ a ಗೆ ಮಿತಿಗಳನ್ನು ಮತ್ತು ನಂತರ ಹೊರಗಿನ 0 ಅನ್ನು a ಗೆ ಹೊಂದಿಸಬೇಕು ಮತ್ತು ನಾವು dy ಅನ್ನು ಹೊಂದಿರುತ್ತೇವೆ ಆದ್ದರಿಂದ ಇದು y ನ ಕಾರ್ಯವಾಗಿ ಪರಿಣಮಿಸುತ್ತದೆ ಈಗ ಅದು ಆಗಿರುತ್ತದೆ ಮತ್ತು ನಂತರ ಇಲ್ಲಿ ನಾವು ಅನ್ನು ಸಹ ಹೊಂದಿರುತ್ತೇವೆ ಈಗ ಈ ಕಾರ್ಯವನ್ನು ಅಥವಾ ಈ ಅನ್ನು ಸಂಯೋಜಿಸುವುದು ತುಂಬಾ ಕಷ್ಟ ಆದರೆ ನಾವು ಇಲ್ಲಿ ಏನು ಅರಿತುಕೊಳ್ಳುತ್ತೇವೆ ನೀವು ಏಕೀಕರಣದ ಕ್ರಮವನ್ನು ಬದಲಾಯಿಸಿದರೆ ಇದು ಲೆಕ್ಕಾಚಾರ ಮಾಡಲು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ನೀವು ಏಕೀಕರಣದ ಕ್ರಮವನ್ನು ಬದಲಾಯಿಸಿದರೆ ಮೊದಲ ಹಂತವು ಯಾವಾಗಲೂ ನಾವು ಏಕೀಕರಣದ ಡೊಮೇನ್ ಅನ್ನು ಸ್ಕೆಚ್ ಮಾಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಏನು ಹೊಂದಿದ್ದೇವೆ ನಾವು ಇದನ್ನು x ಅಕ್ಷ ಎಂದು ಹೇಳೋಣ ಮತ್ತು ನಾವು ಇಲ್ಲಿ ಈ y ಅಕ್ಷವನ್ನು ಹೊಂದಿದ್ದೇವೆ ಆದ್ದರಿಂದ ಒಳಗಿನ ಈ ಮಿತಿಯು x ನಿಂದ ಹೋಗುತ್ತದೆ y ಗೆ ಸಮಾನವಾಗಿರುತ್ತದೆ ಇದು ಇಲ್ಲಿ x ಗೆ y ಗೆ ಸಮನಾಗಿರುತ್ತದೆ ಮತ್ತು ಇದು x ನಿಂದ ಆಂತರಿಕ ಅವಿಭಾಜ್ಯವು y ಗೆ ಸಮನಾಗಿರುತ್ತದೆ ಮತ್ತು ಸ್ಥಿರ ಮಿತಿಗೆ a ಆದ್ದರಿಂದ x y ನಿಂದ a ಗೆ ಹೋಗುತ್ತದೆ ನಾವು ಈ ಸಾಲಿನಿಂದ ಪ್ರಾರಂಭಿಸುತ್ತೇವೆ ಮತ್ತು ಅದು a ಗೆ ಹೋಗುತ್ತದೆ ಇದು ಇಲ್ಲಿ ಒಂದು ಅಂಶವಾಗಿದೆ ಎಂದು ಹೇಳೋಣ ಆದ್ದರಿಂದ ಇದು x a ಗೆ ಸಮಾನವಾಗಿರುತ್ತದೆ ಮತ್ತು ಸ್ವಾಭಾವಿಕವಾಗಿ ಇದು ಕೂಡ ಆಗಿದ್ದರೆ y ಒಂದು ಬಿಂದುವಿಗೆ ಸಮಾನವಾಗಿರುತ್ತದೆ ಇಲ್ಲಿ ಈ ಮಿತಿ x ಯಿಂದ y ಗೆ ಹೋಗುತ್ತದೆ ಈ ಹಂತದ x ಗೆ ಈ ಸಾಲು a ಗೆ ಸಮಾನವಾಗಿರುತ್ತದೆ ಇದು ಈಗ ನಮ್ಮ ಸಂದರ್ಭದಲ್ಲಿ ಏಕೀಕರಣದ ಡೊಮೇನ್ ಆಗಿದೆ ಮತ್ತು ನೀವು ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸಿದರೆ ಈ ಅಂಕಿ ಈಗ ತುಂಬಾ ಸಹಾಯಕವಾಗಲಿದೆ ನಾವು ಏನು ಮಾಡಲಿದ್ದೇವೆ ನಾವು ನೈಸರ್ಗಿಕವಾಗಿ ಒಂದೇ ರೀತಿಯ ಸಂಯೋಜನೆಯನ್ನು ಹೊಂದಲಿದ್ದೇವೆ ಮತ್ತು ನಂತರ ಇಲ್ಲಿ dy ಮತ್ತು dx ಆದ್ದರಿಂದ ಆದೇಶವು ಬದಲಾಗುತ್ತದೆ ಮೊದಲು ನಾವು ಇಲ್ಲಿ y ಗೆ ಮಿತಿಯನ್ನು ಸರಿಪಡಿಸಬೇಕು y ನ ಮಿತಿಗಾಗಿ ಈಗ ನಾವು y ದಿಕ್ಕಿನಲ್ಲಿರುವ ಒಂದು ಸಾಲಿನ ಮೂಲಕ ಹೋಗಿ ಅದು ಎಲ್ಲಿ ಪ್ರವೇಶಿಸುತ್ತದೆ ಮತ್ತು ಅದು ಡೊಮೇನ್ನಿಂದ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ನೋಡೋಣ ಇಡೀ ಡೊಮೇನ್ ಅನ್ನು ಒಳಗೊಳ್ಳಲು ಇದು ಯಾವಾಗಲೂ ಇಲ್ಲಿ ಪ್ರವೇಶಿಸುತ್ತಿದೆ ಅದು ಈ y ನಲ್ಲಿ ನಮೂದಿಸುತ್ತಿದೆ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಮಿತಿ y 0 ಗೆ ಸಮನಾಗಿರುತ್ತದೆ ಮತ್ತು ಅದು y ಇರುವ ಈ ಸಾಲಿನಲ್ಲಿ ಡೊಮೇನ್ ಅನ್ನು ಬಿಡುತ್ತಿದೆ x ಗೆ ಸಮಾನವಾಗಿರುತ್ತದೆ ಆದ್ದರಿಂದ y ನಿಂದ 0 ಗೆ ಸಮನಾಗಿರುತ್ತದೆ ಮತ್ತು ಈ y ಗೆ x ಗೆ ಸಮಾನವಾಗಿರುತ್ತದೆ ಮತ್ತು x ಗೆ ಮಿತಿಯು ಇರುತ್ತದೆ x 0 ರಿಂದ x ಗೆ ಸಮಾನವಾಗಿರುತ್ತದೆ a ಗೆ ಸಮಾನವಾಗಿರುತ್ತದೆ ಇದು x a ಗೆ ಸಮಾನವಾಗಿರುತ್ತದೆ ಆದ್ದರಿಂದ x 0 ರಿಂದ a ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ರೀತಿಯಾಗಿ ನಾವು ಈಗ ಮಿತಿಯನ್ನು x 0 ರಿಂದ a ಗೆ ಬದಲಾಯಿಸಿದ್ದೇವೆ ಮತ್ತು y ಈ 0 ರಿಂದ x ಗೆ ಹೋಗುತ್ತದೆ ಮತ್ತು ಈಗ ನಾವು ಇದನ್ನು ಸಂಯೋಜಿಸಬಹುದು ಏಕೆಂದರೆ ನಾವು ಸಂಯೋಜಿಸುವಾಗ y ಗೆ ಸಂಬಂಧಿಸಿದಂತೆ ಇದು ನಮಗೆ ಸುಲಭವಾಗಲಿದೆ ಇದು x ಸ್ಥಿರವಾಗಿರುತ್ತದೆ ಆದ್ದರಿಂದ ನಮಗೆ ಪದವಿದೆ ನಾವು ಈಗ ಏನು ಹೊಂದಿದ್ದೇವೆ ಏಕೀಕರಣದ ಕ್ರಮವನ್ನು ಬದಲಾಯಿಸಿದ ನಂತರ ನಾವು ಇದನ್ನು ಹೊಂದಿದ್ದೇವೆ ಈ y 0 ರಿಂದ x ಗೆ ಹೋಗುತ್ತದೆ ಮತ್ತು x 0 ರಿಂದ a ಗೆ ಹೋಗುತ್ತದೆ ಆದ್ದರಿಂದ ಒಳಗಿನದನ್ನು ಮೊದಲು ಸಂಯೋಜಿಸುವಾಗ ನಾವು ಹೊರಗಿನದನ್ನು ಸರಿಪಡಿಸುತ್ತೇವೆ x 0 ರಿಂದ a ಗೆ ಮತ್ತು ಒಳಗಿನದಕ್ಕಾಗಿ ನಾವು ಈಗ ಸಂಯೋಜಿಸಬಹುದು ನೀಡುತ್ತದೆ y ಗೆ ಸಂಬಂಧಿಸಿದಂತೆ ಮತ್ತು ನಂತರ ನಾವು y ಗೆ 0 ರಿಂದ x ಗೆ ಮತ್ತು ಹೊರಗಿನ ಅವಿಭಾಜ್ಯ x ಗೆ ಮಿತಿಯನ್ನು ಹೊಂದಿದ್ದೇವೆ ಈ x ರದ್ದಾಗುತ್ತದೆ ಮತ್ತು ನಾವು ಅನ್ನು ಹೊಂದಿದ್ದೇವೆ ಅದು 0 ರಿಂದ a ಆಗಿರುತ್ತದೆ ಆದ್ದರಿಂದ ನಾವು ಅನ್ನು ಹಾಕಿದಾಗ tan ಮೇಲಿನ ಮಿತಿಯನ್ನು ವಿಲೋಮಗೊಳಿಸುತ್ತದೆ ಆದ್ದರಿಂದ ಮತ್ತು ನಂತರ ಈ dx ನಾವು ಇಲ್ಲಿ ಏನು ಹೊಂದಿದ್ದೇವೆ π 4 ಮತ್ತು ನಂತರ dxಗೆ ಈ ಅವಿಭಾಜ್ಯ 0 ಕೇವಲ x ಆಗಿರುತ್ತದೆ ಮತ್ತು ಮೇಲಿನ ಮಿತಿಯು ನಮಗೆ a ನೀಡುತ್ತದೆ ಆದ್ದರಿಂದ ಅದು ಅವಿಭಾಜ್ಯ ಮೌಲ್ಯವಾಗಿದೆ ನೀವು ಏಕೀಕರಣದ ಕ್ರಮವನ್ನು ಬದಲಾಯಿಸದಿದ್ದಲ್ಲಿ ಈ ಆದೇಶದ ಬದಲಾವಣೆಯು ತುಂಬಾ ಉಪಯುಕ್ತವಾಗಿದೆ ಏಕೀಕರಣದ ಕ್ರಮವನ್ನು ಬದಲಾಯಿಸುವ ಮೂಲಕ ಖರೀದಿಯನ್ನು ಲೆಕ್ಕಾಚಾರ ಮಾಡುವುದು ನೇರ ಅವಿಭಾಜ್ಯ ಕಷ್ಟಕರವಾಗಿತ್ತು ಮತ್ತು ಇದು ಮೌಲ್ಯವನ್ನು ಎಂದು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯ ಮೌಲ್ಯವು π 4 a ನಾವು ಇನ್ನೂ ಕೆಲವು ಸಮಸ್ಯೆಗಳನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಇದನ್ನು ಚರ್ಚಿಸೋಣ ಮತ್ತು ನಾವು ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಸಂಯೋಜನೆಯು ಕೇವಲ xy ಆಗಿದ್ದರೂ ಮೌಲ್ಯಮಾಪನ ಮಾಡಲು ನಾವು ಬಯಸುತ್ತೇವೆ ನಾವು ಮೊದಲು y ಗೆ ಸಂಬಂಧಿಸಿದಂತೆ ಅಥವಾ x ಗೆ ಸಂಬಂಧಿಸಿದಂತೆ ವ್ಯತ್ಯಾಸವನ್ನು ತೋರಿಸುತ್ತೇವೆಯೇ ಎಂಬುದು ಅಪ್ರಸ್ತುತವಾಗುತ್ತದೆ ಸಂಕೀರ್ಣತೆಯ ಮಟ್ಟವು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತದೆ ಮತ್ತೆ ಏಕೀಕರಣದ ಕ್ರಮವನ್ನು ಬದಲಾಯಿಸಲು ನಾವು ಇಲ್ಲಿ ಡೊಮೇನ್ ಅನ್ನು ಸ್ಕೆಚ್ ಮಾಡಬೇಕು ಈ ಸಂದರ್ಭದಲ್ಲಿ ನಾವು ಏನು ಹೊಂದಿದ್ದೇವೆ ನಾವು ಈ x ಅಕ್ಷವನ್ನು ಹೊಂದಿದ್ದೇವೆ ಮತ್ತು ನಾವು ಅಲ್ಲಿ y ಅಕ್ಷವನ್ನು ಹೊಂದಿದ್ದೇವೆ ಮತ್ತು ಈಗ ಇದನ್ನು ಸೆಳೆಯಲು ನಾವು ಬಯಸುತ್ತೇವೆ ಈ y x 2 ರಿಂದ ಹೋಗುತ್ತದೆ ಮತ್ತು y ವರೆಗೆ 2 x ಗೆ ಸಮಾನವಾಗಿರುತ್ತದೆ ಆದ್ದರಿಂದ y x 2 ಗೆ ಸಮಾನವಾಗಿರುತ್ತದೆ ಇಲ್ಲಿ ಈ ಪ್ಯಾರಾಬೋಲಾ ಆದ್ದರಿಂದ y ಅನ್ನು x 2 ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನಾವು ರೇಖೆಯನ್ನು ಹೊಂದಿದ್ದೇವೆ ನಮ್ಮಲ್ಲಿ y ಸಾಲು 2 x ಗೆ ಸಮಾನವಾಗಿರುತ್ತದೆ x 0 ಆಗಿದ್ದರೆ y 2 ಮತ್ತು ಈ y 0 ಆಗಿದ್ದಾಗ x 2 ಆಗಿರುತ್ತದೆ ಇದು y ರೇಖೆಯು 2 x ಗೆ ಸಮಾನವಾಗಿರುತ್ತದೆ ಇಲ್ಲಿ ಆಸಕ್ತಿಯ ಪ್ರದೇಶವು x x 2 ರಿಂದ y ಹೋಗುತ್ತದೆ ಈ ಪ್ಯಾರಾಬೋಲಾ 2 x ಇದು ನಮ್ಮ ಏಕೀಕರಣದ ಪ್ರದೇಶವಾಗಿದೆ ಮತ್ತು ಈಗ ನಾವು ಸುಲಭವಾಗಿ ಕ್ರಮವನ್ನು ಬದಲಾಯಿಸಬಹುದು ಆದರೆ ಈ ಛೇದಕ ಬಿಂದುವನ್ನು ನಾವು ಪಡೆಯುವ ಮೊದಲು ಇಲ್ಲಿ ನಾವು x 2 ಅನ್ನು 2 x ಗೆ ಸಮನಾಗಿರುತ್ತದೆ ಮತ್ತು ನಂತರ ನಾವು x 2 x 2 ಅನ್ನು ಹೊಂದಿದ್ದೇವೆ ಅಂದರೆ ನಮಗೆ x 2 ಮತ್ತು x 2 ಮತ್ತು 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ x 1 2 ಅನ್ನು ಹೊಂದಿದ್ದೇವೆ ಇದು x 1 ಕ್ಕೆ ಸಮನಾಗಿರುತ್ತದೆ ಮತ್ತು y ಕೂಡ 1 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಛೇದಕ ಬಿಂದುವು 11 x ನ ಮೌಲ್ಯ 1 ಆಗಿದೆ ಮತ್ತು y ನ ಮೌಲ್ಯವು 1 ಮತ್ತು ಈ ಹಂತದಲ್ಲಿ ಇಲ್ಲಿ y ನ ಮೌಲ್ಯವು 2 ಆಗಿದೆ ಆದ್ದರಿಂದ y 2 ಮತ್ತು ಇಲ್ಲಿ x 2 ಮತ್ತು y 0 ಆಗಿರುತ್ತದೆ ನಾವು ಈಗ ಆದೇಶವನ್ನು ಬದಲಾಯಿಸಬಹುದಾದ ಎಲ್ಲಾ ನಿರ್ದೇಶಾಂಕಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು 0 ರಿಂದ 1 ಆಗಿತ್ತು ಮತ್ತು ಈಗ ನಾವು xy ಮತ್ತು dx dy ಆದೇಶವನ್ನು ಹೊಂದಲು ಬಯಸುತ್ತೇವೆ ಮೊದಲು x ಗೆ ಸಂಬಂಧಿಸಿದಂತೆ ನಾವು ಈ x ಅಕ್ಷಕ್ಕೆ ಸಮಾನಾಂತರವಾಗಿ ರೇಖೆಯನ್ನು ಸೆಳೆಯಬೇಕು ಮತ್ತು ಅದು ಎಲ್ಲಿ ಪ್ರವೇಶಿಸುತ್ತದೆ ಎಂಬುದನ್ನು ನೋಡಿ ಮತ್ತು ಡೊಮೇನ್ ಅನ್ನು ಬಿಡಿ ಈ ಸಂದರ್ಭದಲ್ಲಿ ಅದು ಯಾವಾಗಲೂ ಈ x ಮೂಲಕ ಪ್ರವೇಶಿಸುತ್ತದೆ ಶೂನ್ಯ ರೇಖೆಗೆ ಸಮಾನವಾಗಿರುತ್ತದೆ ಇಲ್ಲಿ ನಾವು x ಅನ್ನು ಮಿತಿಯಂತೆ 0 ಗೆ ಸಮನಾಗಿರುತ್ತೇವೆ ಮತ್ತು ನಂತರ ನಾವು ಇಲ್ಲಿ ಮೇಲಿನ ಮಿತಿಯನ್ನು ಹೊಂದಿದ್ದೇವೆ ಅದು ಈ xy ವರೆಗೆ 1 ಕ್ಕೆ ಸಮನಾಗಿರುತ್ತದೆ ನಾವು x ನ ಮಿತಿಯನ್ನು ಯಾವಾಗಲೂ ಈ x ಮೂಲಕ ಪ್ರವೇಶಿಸುತ್ತೇವೆ 0 ಗೆ ಸಮನಾಗಿರುತ್ತದೆ ಮತ್ತು ಈ ಮೂಲಕ ಹೊರಡುತ್ತದೆ y x 2 ಗೆ ಸಮಾನವಾಗಿರುತ್ತದೆ ಅಂದರೆ x √y ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ x 0 ರಿಂದ ಈ ಪ್ಯಾರಾಬೋಲಾಕ್ಕೆ ಹೋಗುತ್ತದೆ ಅದು √y ಮತ್ತು ಇದು y 1 ಗೆ ಸಮನಾಗಿರುತ್ತದೆ y 0 ರಿಂದ 1 ಕ್ಕೆ ಹೋಗುತ್ತದೆ ಈ ಹಂತದವರೆಗೆ ನಾವು ಇದನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇನ್ನೊಂದು ಭಾಗವನ್ನು ಹೊಂದಿರುತ್ತೇವೆ ಏಕೆಂದರೆ y 1 ರಿಂದ 2 ಕ್ಕೆ ಹೋದಾಗ x ನ ಮಿತಿಗಳು 0 ರಿಂದ ಈ ಸಾಲಿಗೆ ಇರುತ್ತದೆ ಇದರರ್ಥ y 1 ರಿಂದ 2 ಕ್ಕೆ ಹೋದಾಗ ನಾವು ಇಲ್ಲಿ ಇನ್ನೊಂದು ಭಾಗವನ್ನು ಹೊಂದಿದ್ದೇವೆ x ನ ಮಿತಿಗಳು ಮತ್ತೆ 0 ರಿಂದ 2 y ಗೆ ಇರುತ್ತವೆ ಆದರೆ ಈಗ ಅದು ಸಾಲಿನಿಂದ ನಿರ್ಗಮಿಸುತ್ತದೆ ಅಂದರೆ x 2 y ಇರುತ್ತದೆ ಆದ್ದರಿಂದ ಈ 2 y ಮತ್ತು ಇಂಟಿಗ್ರಾಂಡ್ dxdy ನಾವು ಈಗ ಎರಡು ಭಾಗಗಳನ್ನು ಹೊಂದಿದ್ದೇವೆ y 0 ರಿಂದ 1 ಕ್ಕೆ ಹೋಗುವ ಸ್ಥಳ ಇದರರ್ಥ ಇಲ್ಲಿ ಈ ಡೊಮೇನ್ಮತ್ತು ಇನ್ನೊಂದು 1 ರಿಂದ y ಗೆ ಇರುವ ಮೇಲ್ಭಾಗವು 1 ರಿಂದ 2 ರವರೆಗೆ ಇರುತ್ತದೆ ಅಲ್ಲಿ x 0 ರಿಂದ 2 y ಗೆ ಹೋಗುತ್ತದೆ ಈ ಏಕೀಕರಣದ ಕ್ರಮವನ್ನು ಬದಲಾಯಿಸಿದ ನಂತರ ಈ ಎರಡು ಅವಿಭಾಜ್ಯಗಳ ಈ ಪರಿಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು ಪ್ರತ್ಯೇಕವಾಗಿ ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ನಂತರ ನಾವು ಅವಿಭಾಜ್ಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಇಲ್ಲಿ ಮೊದಲ ಅವಿಭಾಜ್ಯವನ್ನು ಪರಿಗಣಿಸಿದರೆ y 0 ರಿಂದ 1 ಕ್ಕೆ ಹೋಗುತ್ತದೆ ಮತ್ತು x 0 ರಿಂದ ಗೆ ಹೋಗುತ್ತದೆ ಆದ್ದರಿಂದ ಮೊದಲ ಅವಿಭಾಜ್ಯಗಳು 0 ರಿಂದ 1 ರವರೆಗೆ ಮತ್ತು ನಂತರ ಇಲ್ಲಿ x ಗೆ ಸಂಬಂಧಿಸಿದಂತೆ ಆದ್ದರಿಂದ y ಮತ್ತು x ಗೆ ಸಂಬಂಧಿಸಿದಂತೆ ನಾವು x ಅನ್ನು ಸಂಯೋಜಿಸಿದಾಗ ಇದು ಆಗಿರುತ್ತದೆ ಮತ್ತು ನಾವು x ಗೆ ಮಿತಿಗಳನ್ನು 0 ರಿಂದ ಗೆ ಇಡಬೇಕು ಮತ್ತು ಇದು ಇಲ್ಲಿ dy ಆಗಿದೆ 0 ರಿಂದ 1 ಮತ್ತು ನಾವು y ಯಿಂದ ಅನ್ನು ಹೊಂದಿದ್ದೇವೆ ಅನ್ನು ಹಾಕಿದಾಗ ಮತ್ತೆ y ಆಗುತ್ತದೆ ಆದ್ದರಿಂದ ನಾವು y ಮತ್ತು ಈ dy ಅನ್ನು ಹೊಂದಿದ್ದೇವೆ ನಾವು ಅನ್ನು ಹೊಂದಿದ್ದೇವೆ ಇದು ಆಗಿರುತ್ತದೆ ಮತ್ತು ನಾವು 1 ಅನ್ನು ಮಿತಿಯನ್ನು ಹಾಕಿದಾಗ ಅದು 1 ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ 16 ಮೌಲ್ಯವನ್ನು ಪಡೆಯುತ್ತೇವೆ ಮೊದಲ ಅವಿಭಾಜ್ಯದ ಮೌಲ್ಯವು 16 ನಂತರ ನಾವು ಎರಡನೇ ಅವಿಭಾಜ್ಯವನ್ನು ಮತ್ತೆ ಮೌಲ್ಯಮಾಪನ ಮಾಡಬಹುದು ಇಲ್ಲಿ ನಾವು 1 ರಿಂದ 2 ರವರೆಗೆ y ಅನ್ನು ಹೊಂದಿದ್ದೇವೆ ಮತ್ತು ಎರಡನೇ ಅವಿಭಾಜ್ಯ x 0 ರಿಂದ 2 y ಆಗಿದೆ x ಈಗ x 22 ಆಗಿರುತ್ತದೆ ಮತ್ತು ಮಿತಿಗಳು 0 ರಿಂದ 2 y ಆಗಿರುತ್ತದೆ ಮತ್ತು ನಂತರ ನಾವು dy ಅನ್ನು ಹೊಂದಿದ್ದೇವೆ ಇದು 1 ರಿಂದ 2 ರವರೆಗೆ ನಾವು ಅನ್ನು ಹೊಂದಿದ್ದೇವೆ ಮತ್ತು ನಂತರ x 2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ 2 y 2 ಮತ್ತು ನಂತರ 0 ನಾವು ಈ dy ಹೊಂದಿದ್ದೇವೆ 12 ಮತ್ತು ಇದು 1 ರಿಂದ 2 y ಅನ್ನು ನಾವು ಇಲ್ಲಿ ಗುಣಿಸಬೇಕು ನಾವು ಈ ಅನ್ನು ಪಡೆಯುತ್ತೇವೆ ಈಗ ನಾವು ಈ 4y ಅನ್ನು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ಇದು ಮತ್ತು ನಂತರ ನಾವು ಈ y 3 ಪದವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಮೌಲ್ಯಮಾಪನ ಮಾಡುವಾಗ ಇದು 524 ಆಗಿರುತ್ತದೆ ಆದ್ದರಿಂದ 524 ನಾವು ಇಲ್ಲಿ ಸೇರಿಸಬೇಕಾಗಿದೆ ಈ 524 ನಾವು ಇದನ್ನು ಸೇರಿಸಿದರೆ 38 ಆಗುತ್ತದೆ ಆದ್ದರಿಂದ ಈ ಅವಿಭಾಜ್ಯದ ಮೌಲ್ಯವು 38 ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಅಗತ್ಯವಿಲ್ಲದ ಏಕೀಕರಣದ ಕ್ರಮವನ್ನು ಬದಲಾಯಿಸುವ ಕಲ್ಪನೆಯನ್ನು ನಾವು ಮತ್ತೆ ಬಳಸಿದ್ದೇವೆ ಈಗ ಎರಡು ಡೊಮೇನ್ಗಳನ್ನು ಪರಿಗಣಿಸಲು ಒಂದು y ನಿಂದ 1 ಮತ್ತು ಇನ್ನೊಂದು 1 ರಿಂದ 2 ರವರೆಗೆ ಇತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕ್ರಮವನ್ನು ಬದಲಾಯಿಸುವುದು ಸಂಪೂರ್ಣವಾಗಿ ಅನಿವಾರ್ಯವಲ್ಲ ನೇರ ಮೌಲ್ಯಮಾಪನ ಸುಲಭವಾಗುತ್ತಿತ್ತು ಆದರೆ ಏಕೀಕರಣದ ಕ್ರಮವನ್ನು ಹೇಗೆ ಬದಲಾಯಿಸುವುದು ಎಂದು ತಿಳಿದಿದ್ದೇವೆ ಈಗ ಇದು ಸಮಸ್ಯೆ ಸಂಖ್ಯೆ 2 ಆಗಿದೆ ಅಲ್ಲಿ ನಾವು ಮತ್ತೆ ಏಕೀಕರಣದ ಕ್ರಮವನ್ನು ಬದಲಾಯಿಸುತ್ತೇವೆ ಮತ್ತು ಮತ್ತು ವಾಸ್ತವವಾಗಿ ಈ ಸಂದರ್ಭದಲ್ಲಿ ಏಕೀಕರಣದ ಕ್ರಮದ ಬದಲಾವಣೆ ಅಗತ್ಯವಾಗಿರುತ್ತದೆ ಏಕೆಂದರೆ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಮೊದಲು ಪರಿಗಣಿಸಿದರೆ ಇದು x ಗೆ ಸಂಬಂಧಿಸಿದಂತೆ ಸಂಯೋಜಿಸಲು ಬಹಳ ಜಟಿಲವಾಗಿದೆ ಆದರೆ ನೀವು ಕ್ರಮವನ್ನು ಬದಲಾಯಿಸಿದರೆ ನಾವು ಮೊದಲು ಇಲ್ಲಿ dy ಅನ್ನು ಹೊಂದಿರುತ್ತೇವೆ ನಾವು dy ಗೆ ಸಂಬಂಧಿಸಿದಂತೆ ಸಂಯೋಜಿತ್ತೇವೆ ಮತ್ತು ಆ ಸಂದರ್ಭದಲ್ಲಿ ನಾವು ಈ y ಅನ್ನು ಮಾತ್ರ ಹೊಂದಿದ್ದೇವೆ ಆದ್ದರಿಂದ ಕ್ರಮವನ್ನು ಬದಲಾಯಿಸುವ ಮೂಲಕ ನಾವು ನೇರವಾಗಿ ಇಂಟಿಗ್ರೇಂಡ್ ಅನ್ನು ನೋಡುವುದನ್ನು ನೋಡಬಹುದು ಈ ನಿರ್ದಿಷ್ಟ ಇಂಟಿಗ್ರಾಂಡ್ಗೆ ಸಂಬಂಧಿಸಿದಂತೆ ನಾವು ಸುಲಭವಾಗಿ ಸಂಯೋಜಿಸಬಹುದು ಕ್ರಮವನ್ನು ಬದಲಾಯಿಸಲು ನಾವು ಈಗ ಈ ಏಕೀಕರಣದ ಕ್ರಮವನ್ನು ಅಥವಾ ಈ ಏಕೀಕರಣದ ಡೊಮೇನ್ ಅನ್ನು ಇಲ್ಲಿ ಸೆಳೆಯಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ x ಅಕ್ಷವನ್ನು ಹೊಂದಿದ್ದೇವೆ y ಅಕ್ಷ ಮತ್ತು x 0 ರಿಂದ ಹೋಗುತ್ತದೆ ಆದ್ದರಿಂದ x 0 ರಿಂದ ಈ ಹಂತಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಏನು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ತಂದು ಸಂಪೂರ್ಣ ಚೌಕವನ್ನು ತೆಗೆದುಕೊಂಡರೆ ಇದು ಆಗಿರುತ್ತದೆ ಮತ್ತು ಇದು ಎಂದು ಇದು ಸೂಚಿಸುತ್ತದೆ ನಾವು ಈಗ ಮೊದಲು ಸೆಳೆಯಬಹುದಾದ ವಲಯ ಇದು ಆದ್ದರಿಂದ x a ಗೆ ಸಮಾನವಾಗಿರುತ್ತದೆ ಇದು ಕೇಂದ್ರ a ಮತ್ತು 0 ಕೇಂದ್ರ ಮತ್ತು a ತ್ರಿಜ್ಯವಾಗಿದೆ ಇದು ಇಲ್ಲಿ ಎಲ್ಲೋ ಇರಲಿದೆ ನಾವು ತ್ರಿಜ್ಯದ ವೃತ್ತವನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಅವಿಭಾಜ್ಯ ಮಿತಿಗಳನ್ನು ನೋಡಿದರೆ ಆದ್ದರಿಂದ x ಗಾಗಿ ಅದು 0 ರಿಂದ ವೃತ್ತಕ್ಕೆ ಹೋಗುತ್ತದೆ 0 ರಿಂದ ವೃತ್ತಕ್ಕೆ ಮತ್ತು ಈ ವೃತ್ತದ ತ್ರಿಜ್ಯ y ನ ದಿಕ್ಕಿನಲ್ಲಿ ನಿಖರವಾಗಿ y ಗೆ ಹೋಗುತ್ತದೆ ಇದು ಇಲ್ಲಿ ಸಣ್ಣ ಪ್ರದೇಶವಾಗಿದೆ ಅದು ಈ ಏಕೀಕರಣದ ಪ್ರದೇಶವಾಗಿದೆ ಈ ಪ್ರದೇಶವು ಈ dy ನ ಏಕೀಕರಣದ ಪ್ರದೇಶವಾಗಿದೆ ಏನಾಗಬಹುದು ಎಂಬುದನ್ನು ಏಕೀಕರಣದ ಕ್ರಮವನ್ನು ಬದಲಾಯಿಸಿದಾಗ ನಾವು ಈಗ ನೋಡಬೇಕಾಗಿದೆ ನಾವು ಆದೇಶವನ್ನು ಬದಲಾಯಿಸಿದರೆ ಮೊದಲು ನಾವು dy ಗೆ ಮಿತಿಗಳನ್ನು ಸರಿಪಡಿಸಬೇಕು ಇಂಟಿಗ್ರಾಂಡ್ ಹಾಗೆಯೇ ಇರುತ್ತದೆ ಮತ್ತು ನಂತರ dx ನೊಂದಿಗೆ ಇರುತ್ತದೆ y ಗಾಗಿ ಬದಲಾಗುವುದರಿಂದ ನಾವು ಈಗ y ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಸೆಳೆಯಬೇಕು ಅದು ಡೊಮೇನ್ಗೆ ಎಲ್ಲಿ ಪ್ರವೇಶಿಸುತ್ತದೆ ಮತ್ತು ಅದು ಡೊಮೇನ್ನಿಂದ ಎಲ್ಲಿ ನಿರ್ಗಮಿಸುತ್ತದೆ ಎಂಬುದನ್ನು ನೋಡಬೇಕು y ಗಾಗಿ ಅದು ಈಗ ಇಡೀ ಡೊಮೇನ್ ಅನ್ನು ಒಳಗೊಳ್ಳಲು ಇಲ್ಲಿ ಯಾವುದೇ ಹಂತದಲ್ಲಿ ವೃತ್ತದ ಮೂಲಕ ಪ್ರವೇಶಿಸುತ್ತಿದೆ ಆದ್ದರಿಂದ ವೃತ್ತದ ಮೂಲಕ ಪ್ರವೇಶಿಸುವುದು ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಆದ್ದರಿಂದ ಅದು y ಆಗಿರುತ್ತದೆ y √ a 2 2 ಅದು y ನ ಕಡಿಮೆ ಮಿತಿಯಾಗಿದೆ ಮತ್ತು ಅದು y ನಿಂದ ಅಸ್ತಿತ್ವದಲ್ಲಿರುವುದು a ಗೆ ಸಮಾನವಾಗಿರುತ್ತದೆ ಇದು y ಎಂಬುದು ಮೇಲಿನ ಬಿಂದುವಿಗೆ ಸಮಾನವಾಗಿರುತ್ತದೆ ಮತ್ತು ಈಗ x ದಿಕ್ಕಿನಲ್ಲಿ ಇದನ್ನು x ನಿಂದ 0 ಗೆ ಸಮನಾಗಿರುತ್ತದೆ ಮತ್ತು x a ಗೆ ಸಮನಾಗಿರುತ್ತದೆ ಏಕೆಂದರೆ ಈ ರೇಖೆಗಳು x ನಿಂದ ಚಲಿಸುವಿಕೆಯು 0 ರಿಂದ x ಗೆ ಸಮನಾಗಿರುತ್ತದೆ a ಗೆ ಸಮಾನವಾಗಿರುತ್ತದೆ ಅದು ಅವಿಭಾಜ್ಯದ ಹೊರಗಿನ ಮಿತಿಯಾಗಿದೆ ನಾವು ಇಲ್ಲಿ ಕ್ರಮವನ್ನು ಸುಲಭವಾಗಿ ಬದಲಾಯಿಸಿದ್ದೇವೆ ಮತ್ತು ಈಗ ಒಳಗಿನದು y ನಿಂದ ಹೋಗುತ್ತದೆ y √ a 2 2 ಗೆ y ಗೆ ಸಮನಾಗಿರುತ್ತದೆ ಒಳಗಿನದು x ನಿಂದ ಹೋಗುತ್ತದೆ 0 ರಿಂದ x ಗೆ a ಗೆ ಸಮಾನವಾಗಿರುತ್ತದೆ ನಾವು ಇದನ್ನು y ಗೆ ಸಂಬಂಧಿಸಿದಂತೆ ಒಳಗಿನವರಿಗೆ ಹೊಂದಿದ್ದೇವೆ ನಂತರ ನಾವು x ಗೆ ಸಂಬಂಧಿಸಿದಂತೆ ಸಹ ಹೊಂದಿದ್ದೇವೆ ಈಗ ನಾವು ಸುಲಭವಾಗಿ ಒಳಗಿನದನ್ನು ಸಂಯೋಜಿಸಬಹುದು ಇದನ್ನು y ಗೆ ಸಂಬಂಧಿಸಿದಂತೆ ಸಂಯೋಜಿಸುವುದರಿಂದ ನಾವು ಅಲ್ಲಿ ಕೇವಲ y ವರ್ಗ ಪದವನ್ನು ಹೊಂದಿರುತ್ತೇವೆ ಆದ್ದರಿಂದ ಹೊರಗಿನ ಅವಿಭಾಜ್ಯವು 0 ರಿಂದ a ಆಗಿರುತ್ತದೆ ಮತ್ತು ನಂತರ ನಾನು y ಅನ್ನು ಬಿಟ್ಟರೆ ಅದು ಸಂಯೋಜನೆಯಾಗುತ್ತದೆ ಆದ್ದರಿಂದ ನಮ್ಮಲ್ಲಿ ಈಗ ಗೆ ಮಿತಿಯನ್ನು ಹಾಕುವುದು ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ರದ್ದಾಗುತ್ತದೆ ನಂತರ ನಾವು ಅನ್ನು ಹೊಂದಿದ್ದೇವೆ ಮತ್ತು ಅದು ಇದರೊಂದಿಗೆ ಹೊರಹೋಗುತ್ತದೆ ಆದ್ದರಿಂದ ಇದು ನಿಖರವಾಗಿ ಆಂತರಿಕ ಅವಿಭಾಜ್ಯದ ಫಲಿತಾಂಶವಾಗಿದೆ ಮತ್ತು ಈಗ ನಾವು ಈ ಬಾಹ್ಯ ಅವಿಭಾಜ್ಯವನ್ನು ಸಹ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಇದು ಆಗಿರುತ್ತದೆ ಅದು ಈ ಅವಿಭಾಜ್ಯ ಮೌಲ್ಯವಾಗಿದೆ ಈ ಸಮಸ್ಯೆ ನಾವು ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸುತ್ತೇವೆ ಈ ಸಂದರ್ಭದಲ್ಲಿ ಏಕೀಕರಣದ ಕ್ರಮವನ್ನು ಬದಲಾಯಿಸುವುದರಿಂದ ನಾವು ಪ್ರದೇಶವನ್ನು ತ್ವರಿತವಾಗಿ ಸೆಳೆಯೋಣ ನಾವು ಈ x ಅನ್ನು ಇಲ್ಲಿ ಹೊಂದಿದ್ದೇವೆ ಮತ್ತು y ಇದೆ ಆದ್ದರಿಂದ y x ನಿಂದ y ಗೆ ಹೋಗುತ್ತದೆ √x ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈ ರೇಖೆಯನ್ನು ಹೊಂದಿರುವ ಪ್ಯಾರಾಬೋಲಾವನ್ನು ಹೊಂದಿದ್ದೇವೆ y x ಸಾಲಿಗೆ ಸಮಾನವಾಗಿರುತ್ತದೆ ಈ y ಅನ್ನು y 2 ಗೆ ಸಮನಾಗಿರುತ್ತದೆ x ಪ್ಯಾರಾಬೋಲಾಕ್ಕೆ ಸಮಾನವಾಗಿರುತ್ತದೆ ಮೊದಲು 0 ಗೆ ಸಮನಾಗಿರುತ್ತದೆ ಈ ಪ್ಯಾರಾಬೋಲಾ ಇದನ್ನು ಹೊಂದಿರುತ್ತದೆ ಇದು y 2 x ಮತ್ತು ಈಗ ನೀವು ನೋಡಿದರೆ ಈ y ಸಾಲಿನಿಂದ ಪ್ಯಾರಾಬೋಲಾಕ್ಕೆ ಹೋಗುತ್ತದೆ ಇದು ಏಕೀಕರಣದ ನಿರ್ದಿಷ್ಟ ಕ್ರಮವಾಗಿತ್ತು ಮತ್ತು ಈಗ ನಾವು ಕ್ರಮವನ್ನು ಬದಲಾಯಿಸಲು ಬಯಸುತ್ತೇವೆ ನಾವು ಈಗ f x y ಅನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ನಾವು dx ಮತ್ತು dy ಅನ್ನು ಹೊಂದಿರುತ್ತೇವೆ ನಾವು ಮೊದಲು x ನ ಮಿತಿಯನ್ನು ಸರಿಪಡಿಸುತ್ತೇವೆ ನಾವು x ಗೆ ಸಮಾನಾಂತರವಾಗಿರುವ ದಿಕ್ಕಿನಲ್ಲಿ ಇಲ್ಲಿ ಒಂದು ರೇಖೆಯನ್ನು ಸೆಳೆಯಬೇಕಾಗಿದೆ ಮತ್ತು ಅದು ಎಲ್ಲಿ ಡೊಮೇನ್ಗೆ ಪ್ರವೇಶಿಸುತ್ತದೆ ಮತ್ತು ಅದು ಎಲ್ಲಿ ಡೊಮೇನ್ನಿಂದ ನಿರ್ಗಮಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಪ್ರವೇಶ ಬಿಂದು ಮತ್ತೆ ಪ್ಯಾರಾಬೋಲಾ ಆಗಿದೆ x ಎಂದರೆ ಮಿತಿ ರಿಂದ ಇರುತ್ತದೆ ಇದು ಡೊಮೇನ್ ಅನ್ನು x y ನಲ್ಲಿ ನಿಖರವಾಗಿ ಇಡುತ್ತದೆ ಇಲ್ಲಿ x y ಆದ್ದರಿಂದ ಇದು 11 ಬಿಂದುವಾಗಿದೆ ಮತ್ತು ಈಗ ಈ y ನ ದಿಕ್ಕಿನಲ್ಲಿದೆ ಆದ್ದರಿಂದ ಅಂತಹ ರೇಖೆಗಳು y ನಿಂದ 0 ಗೆ ಸಮನಾಗಿರುತ್ತದೆ ಮತ್ತು y ಗೆ 1 ಕ್ಕೆ ಸಮವಾಗಿರುತ್ತದೆ ಅದು ಏಕೀಕರಣದ ಕ್ರಮದ ಬದಲಾವಣೆಯಾಗಿದೆ y ನ ಮಿತಿಗಳು 0 ರಿಂದ 1 ಮತ್ತು x ನ ಮಿತಿ y 2 ರಿಂದ y ಆಗಿರುತ್ತದೆ ಮತ್ತು ನಂತರ f x y dxdy ಈ ಉಪನ್ಯಾಸದ ಕೊನೆಯ ಉದಾಹರಣೆಯಾದ ಇನ್ನೊಂದು ಉದಾಹರಣೆ ನಾವು ಈಗ ಮತ್ತೆ ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸುತ್ತೇವೆ ಮತ್ತು y ಗಾಗಿ ನಮ್ಮ ಮಿತಿ x ಚೌಕದಿಂದ ಈ 4 a ನಿಂದ 3 x ಗೆ ಹೋಗುತ್ತದೆ ಮತ್ತೆ ನಾವು ಇಲ್ಲಿ ಪ್ರದೇಶವನ್ನು ಸೆಳೆಯಬೇಕಾಗಿದೆ x ಅಕ್ಷ ಮತ್ತು ನಂತರ ನಾವು ಇಲ್ಲಿ y ಅಕ್ಷವನ್ನು ಹೊಂದಿದ್ದೇವೆ ಈ y x ಚೌಕದಿಂದ 4 a ಗಿಂತ ಹೆಚ್ಚು ಹೋಗುತ್ತದೆ ಅಥವಾ ಈ x ಚೌಕವು 4 a y ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನಾವು y ಅನ್ನು ಮೇಲಿನ ಮಿತಿಯಲ್ಲಿ 3a x ಗೆ ಹೊಂದಿದ್ದೇವೆ ಆದ್ದರಿಂದ ಇದು ಇಲ್ಲಿರುವ ಸಾಲು ನಾವು ಮೊದಲು ಈ ರೇಖೆಯನ್ನು ಸೆಳೆಯೋಣ ಮತ್ತು ಅದು x 0 ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ 3 ಬಿಂದು ಹೊಂದಿದ್ದೇವೆ y ಇಲ್ಲಿ 3 ಬಿಂದುಗೆ ಸಮಾನವಾಗಿರುತ್ತದೆ ಮತ್ತು y 0 ಆಗಿದ್ದಾಗ x 3a ಆಗಿದೆ ಆದ್ದರಿಂದ ಇಲ್ಲಿ x 3 a ಗೆ ಸಮಾನವಾಗಿರುತ್ತದೆ ಇದು ರೇಖೆ ಮತ್ತು ಈಗ ನಾವು ಈ x ಚೌಕವನ್ನು 4ay ಗೆ ಸಮಾನವಾಗಿ ಹೊಂದಿದ್ದೇವೆ ಅದು ಪ್ಯಾರಾಬೋಲಾ x 2 4ay ಆಗಿದೆ ಈಗ ಇಲ್ಲಿ ನಾವು y ಗಾಗಿ ಮಿತಿಗಳನ್ನು ನೋಡಿದರೆ y ಪ್ಯಾರಾಬೋಲಾದಿಂದ ಸಾಲಿಗೆ ಹೋಗುತ್ತದೆ ಆದ್ದರಿಂದ ಇದು ಪ್ಯಾರಾಬೋಲಾದಿಂದ ರೇಖೆಯವರೆಗೆ y ಗೆ ನಿರ್ದೇಶನವಾಗಿದೆ ಮತ್ತು ಈಗ ನಾವು ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸುತ್ತೇವೆ ಅಂದರೆ x ನ ದಿಕ್ಕಿನಲ್ಲಿ ನಾವು x ಅಕ್ಷಕ್ಕೆ ಸಮಾನಾಂತರವಾಗಿ ರೇಖೆಯನ್ನು ಸೆಳೆಯಬೇಕಾಗಿದೆ ಮತ್ತು ಮತ್ತೆ ನಾವು ಈ ಹಿಂದೆ ಚರ್ಚಿಸಿದ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಇಲ್ಲಿ ಈ ಸಮಸ್ಯೆಯಿಂದಾಗಿ ಎರಡು ಡೊಮೇನ್ಗಳು ಇರುತ್ತವೆ ಈ ಸಾಲಿನ ಮೊದಲು ಇಲ್ಲಿ ಕೆಳಗಿನ ಡೊಮೇನ್ನಲ್ಲಿ ನಾವು ನಿಖರವಾಗಿ x ನಲ್ಲಿ ಪ್ರವೇಶ ಬಿಂದುವನ್ನು 0 ಗೆ ಸಮನಾಗಿರುತ್ತೇವೆ ಆದರೆ ನಿರ್ಗಮನವು ಪ್ಯಾರಾಬೋಲಾ ಆಗಿದೆ ಮತ್ತು ಈ ಡೊಮೇನ್ನ ಮೇಲಿನ ಭಾಗದಲ್ಲಿ ಈ x 0 ಗೆ ಸಮನಾಗಿರುವ ಪ್ರವೇಶ ಬಿಂದುವನ್ನು ನಾವು ಹೊಂದಿದ್ದೇವೆ ಆದರೆ ಇಲ್ಲಿರುವ ನಿರ್ಗಮನ ಬಿಂದುವು ಮತ್ತೆ ಈ ಸಾಲಿನಲ್ಲಿದೆ ನೀವು ಏಕೀಕರಣದ ಕ್ರಮವನ್ನು ಬದಲಾಯಿಸಲು ಬಯಸಿದರೆ ನಾವು ಈಗ ಪರಿಗಣಿಸಬೇಕಾದ ಎರಡು ವಿಭಿನ್ನ ಪ್ರದೇಶಗಳಿವೆ ಈ ಮೊದಲ ಭಾಗಕ್ಕಾಗಿ ನಾವು ಈಗ dx dy ಅನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ಇಲ್ಲಿ x 0 ನಿಂದ ಹೋಗುತ್ತದೆ ಮತ್ತು ಅಥವಾ ಚದರ ಗೆ ಇರುವ ಈ ಪ್ಯಾರಾಬೋಲಾಕ್ಕೆ ಹೋಗುತ್ತದೆ ಮತ್ತು ನಂತರ ಈ ಸಂದರ್ಭದಲ್ಲಿ ನಾವು ಇಲ್ಲಿ 2a ಆಗಿ ಬರುವ ಈ ಬಿಂದು ಯಾವುದು ಎಂದು ಸಹ ನೋಡಬೇಕು 0 2 a ಈ xy ವರೆಗೆ a ಗೆ ಸಮಾನವಾಗಿರುತ್ತದೆ 0 ರಿಂದ y ವರೆಗೆ a ಗೆ ಸಮಾನವಾಗಿರುತ್ತದೆ ತದನಂತರ a ನಿಂದ 3a ವರೆಗೆ ಇರುತ್ತದೆ y ಈಗ 3 ರಿಂದ a ಗೆ ಸಮನಾಗಿರುತ್ತದೆ ಏಕೆಂದರೆ ಈ x ನ ವ್ಯಾಪ್ತಿಯು ಆ ಸಾಲಿಗೆ ಈ ರೇಖೆಯಾಗಿದೆ ಇಲ್ಲಿ x ಮತ್ತೆ 0 ರಿಂದ ಹೋಗುತ್ತದೆ ಮತ್ತು y ಆಗಿದ್ದ ಈ ಸಾಲಿಗೆ 3a x ಗೆ ಸಮಾನವಾಗಿರುತ್ತದೆ ಇದರರ್ಥ ಇಲ್ಲಿ x 3a y ಮತ್ತು ನಂತರ ನಾವು ಈ f x y ಮತ್ತು dx ಮತ್ತು dy ಅನ್ನು ಹೊಂದಿದ್ದೇವೆ ಏಕೀಕರಣದ ಕ್ರಮವನ್ನು ಬದಲಾಯಿಸುವ ಕ್ರಮ ಇದು ನಮಗೆ ಈ ಎರಡು ಅವಿಭಾಜ್ಯಗಳನ್ನು ಪಡೆದುಕೊಂಡಿದೆ ಏಕೆಂದರೆ ನಾವು ಈಗ ಡೊಮೇನ್ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಬೇಕಾಗಿದೆ ಏಕೆಂದರೆ ಈ x ಅಕ್ಷಕ್ಕೆ ಸಮಾನಾಂತರವಾಗಿರುವ ರೇಖೆಯು ಒಂದರಿಂದ ಇನ್ನೊಂದಕ್ಕೆ ಅನುಸರಿಸುತ್ತಿಲ್ಲ ಆದರೆ ಇದರಲ್ಲಿ ಈ x ನಿಂದ ನಾವು ಹೊಂದಿದ್ದ ಕಡಿಮೆ ಡೊಮೇನ್ ಈ ಪ್ಯಾರಾಬೋಲಾಕ್ಕೆ 0 ಕ್ಕೆ ಸಮನಾಗಿರುತ್ತದೆ ಆದರೆ ಇಲ್ಲಿ ಮೇಲಿನ ಡೊಮೇನ್ನಲ್ಲಿ y ಒಂದು ದೊಡ್ಡದಾಗಿದ್ದರೆ ಅದು x ನಲ್ಲಿ ಮತ್ತೆ ಪ್ರವೇಶಿಸುವ ಪರಿಸ್ಥಿತಿ 0 ಕ್ಕೆ ಸಮನಾಗಿರುತ್ತದೆ ಆದರೆ ಅದು ಈಗ ನಿರ್ಗಮಿಸುತ್ತದೆ ಈ ಸಾಲು y 3a x ಗೆ ಸಮಾನವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ನಾವು ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸಬೇಕಾಗಿದೆ ಆದ್ದರಿಂದ ನಾವು ಈಗಾಗಲೇ ಇಲ್ಲಿಂದ 3a ಮತ್ತು 0 ರಿಂದ 3 a y ವರೆಗೆ ಬರೆದ ಫಲಿತಾಂಶವಾಗಿದೆ ನಾವು ಏಕೀಕರಣದ ಕ್ರಮವನ್ನು ಬದಲಾಯಿಸಿದಾಗ ಯಾವುದು ಮುಖ್ಯ ಎಂಬ ತೀರ್ಮಾನಕ್ಕೆ ಬರುವುದು ಮೊದಲನೆಯದಾಗಿ ಇದು ಅನೇಕ ಸಂದರ್ಭಗಳಲ್ಲಿ ಬಹಳ ಅನುಕೂಲಕರವಾಗಿದೆ ಕೊಟ್ಟಿರುವ ಸಂಯೋಜನೆಯು ಆ ನಿರ್ದಿಷ್ಟ ಕ್ರಮದಲ್ಲಿ ಸಂಯೋಜಿಸಲು ಸಾಧ್ಯವಿಲ್ಲ ಆದ್ದರಿಂದ ಏಕೀಕರಣದ ಕ್ರಮವನ್ನು ಬದಲಾಯಿಸುವ ಮೂಲಕ ಸಂಯೋಜಿಸುವುದು ಸುಲಭವಾಗುತ್ತದೆ ಆದರೆ ಅದಕ್ಕಾಗಿ ಏಕೀಕರಣದ ಪ್ರದೇಶದ ರೇಖಾಚಿತ್ರವು ಬಹಳ ಮುಖ್ಯವಾಗಿದೆ ಮತ್ತು ನಂತರ ಡೊಮೇನ್ ಸ್ಕೆಚ್ ಮಾಡಿದ ನಂತರ ಏಕೀಕರಣದ ಮಿತಿಯನ್ನು ಹಾಕುವುದು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ತುಂಬ ಧನ್ಯವಾದಗಳು